ಸಾಮಾನ್ಯ ವಿದ್ಯುತ್ ಚಕ್ರಗಳ ಮರುಸಂಗ್ರಹಣೆ ಮುದುವರಿದ ಅಧ್ಯಾಯ ಎಲ್ಲರಿಗೂ ಸ್ವಾಗತ ನೀವು ನೆನಪಿಸಿಕೊಂಡರೆ ನಾವು ವಿದ್ಯುತ್ ಚಕ್ರಗಳನ್ನು ಚರ್ಚಿಸುತ್ತಿದ್ದೆವು ನಾವು ಪುನರಾವರ್ತಿಸಲು ಇಷ್ಟಪಡುವ ಕೆಲವು ಪ್ರಮುಖ ವಿದ್ಯುತ್ ಚಕ್ರಗಳಿವೆ ಎಂದು ನಾನು ಹೇಳಿದೆ ಮತ್ತು ಈ ವಿದ್ಯುತ್ ಚಕ್ರಗಳಿಂದ ತ್ಯಾಜ್ಯ ಶಾಖದ ಚೇತರಿಕೆಯ ಸಾಮರ್ಥ್ಯ ಏನು ಕೆಲವೊಮ್ಮೆ ಈ ವಿದ್ಯುತ್ ಚಕ್ರಗಳಲ್ಲಿ ಶಕ್ತಿಯ ಸಂರಕ್ಷಣೆಯ ಸಾಮರ್ಥ್ಯ ಏನು ಮತ್ತು ಅದೇ ಸಮಯದಲ್ಲಿ ಈ ರೀತಿಯ ವಿದ್ಯುತ್ ಚಕ್ರಗಳನ್ನು ಕೆಲವು ರೀತಿಯ ತಳಮಟ್ಟದತಳಭಾಗದ ಚಕ್ರಕ್ಕೆ ಬಳಸಬಹುದೇ ಎಂದು ತಿಳಿಯುವುದು ಮುಖ್ಯವಾಗಿರುತ್ತದೆ ಆದ್ದರಿಂದ ಹೆಚ್ಚಿನ ತಾಪಮಾನದ ಚಕ್ರದಿಂದ ತ್ಯಾಜ್ಯ ಶಾಖವನ್ನು ಮರುಪಡೆಯಬಹುದು ಒಮ್ಮೆ ವಿದ್ಯುತ್ ಚಕ್ರದ ಬಗ್ಗೆ ನಮಗೆ ಒಳ್ಳೆಯ ಆಲೋಚನೆ ಇದ್ದಲ್ಲಿ ನಾವು ಅವುಗಳನ್ನು ಮಾರ್ಪಡಿಸಬಹುದು ಆದ್ದರಿಂದ ಆ ಉತ್ಪತ್ತಿಯಾಗುವ ತ್ಯಾಜ್ಯ ಶಾಖವನ್ನು ಕಡಿಮೆ ಮಾಡಲಾಗಿದೆ ಅಥವಾ ಲಭ್ಯವಿರುವ ತ್ಯಾಜ್ಯ ಶಾಖ ಇರುವಲ್ಲಿ ನಾವು ಅವುಗಳನ್ನು ಬಳಸಬಹುದು ಆ ತ್ಯಾಜ್ಯ ಶಾಖವನ್ನು ಚೇತರಿಸಿಕೊಳ್ಳಲು ನಾವು ಅವುಗಳನ್ನು ಬಳಸಬಹುದು ಆದ್ದರಿಂದ ಆ ಕಾರಣಕ್ಕಾಗಿ ನಾವು ರಾಂಕಿನ್ ಚಕ್ರದೊಂದಿಗೆ ಪ್ರಾರಂಭಿಸಿದ್ದೇವೆ ನಾವು ಮೂಲ ರಾಂಕಿನ್ ಚಕ್ರವನ್ನು ನೋಡಿದ್ದೇವೆ ಮತ್ತು ಮೂಲ ರಾಂಕಿನ್ ಚಕ್ರದಲ್ಲಿ ಹಲವಾರು ನಷ್ಟಗಳು ಉಂಟಾಗುತ್ತವೆ ಎಂದು ನಾವು ಚರ್ಚಿಸಿದ್ದೇವೆ ಹಾಗಾಗಿ ಮೂಲ ರಾಂಕಿನ್ ಚಕ್ರವನ್ನು ಮಾರ್ಪಡಿಸುವ ಒಂದು ರೀತಿಯ ಪ್ರಯತ್ನ ಮಾಡಬೇಕು ಆದ್ದರಿಂದ ನಾವು ಗರಿಷ್ಠ ಪ್ರಮಾಣದ ಶಕ್ತಿಯನ್ನು ಬಳಸಬಹುದು ವಾಸ್ತವವಾಗಿ ವಿದ್ಯುತ್ ಚಕ್ರದಲ್ಲಿ ಬಳಸುವ ಎಲ್ಲಾ ವಿದ್ಯುತ್ ಉತ್ಪಾದನಾ ಘಟಕದ ಉಪಯುಕ್ತ ವಿದ್ಯುತ್ ಸ್ಥಾವರಗಳು ಮೂಲ ರಾಂಕಿನ್ ಚಕ್ರವನ್ನು ಹೊಂದಿಲ್ಲ ಆದರೆ ಅವರು ಬಳಸುವುದು ಈಗಾಗಲೇ ನಾವು ಚರ್ಚಿಸಿದ ಅಥವಾ ನಾವು ಚರ್ಚಿಸಲಿರುವ ಮಾರ್ಪಾಡುಗಳೊಂದಿಗಿನ ಅಥವಾ ಮರುತಾಪನ ಆಯ್ಕೆಯೊಂದಿಗಿನ ರಾಂಕಿನ್ ಚಕ್ರವಾಗಿದೆ ಇಂದು ನಾವು ಅದರೊಂದಿಗೆ ಮುಂದುವರಿಯುತ್ತೇವೆ ಮತ್ತು ಮರುತಾಪನ ಚಕ್ರಕ್ಕೆ ಸಂಬಂಧಿಸಿದಂತೆ ನಾವು ಒಂದು ಉದಾಹರಣೆಯನ್ನು ನೋಡಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ರಾಂಕಿನ್ ಚಕ್ರದ ಲೆಕ್ಕಾಚಾರಗಳನ್ನು ನಿಮ್ಮ ಉಷ್ಣಬಲ ಪಾಠದಿಂದ ನೀವು ನೆನಪಿಸಿಕೊಳ್ಳಬಹುದು ಮತ್ತು ಇದರಿಂದ ನಾವು ಯಾವ ಪ್ರಯೋಜನಗಳನ್ನು ಪಡೆಯುತ್ತಿದ್ದೇವೆ ಎಂಬುದನ್ನು ಸಹ ನಾವು ನೋಡಬಹುದು ಆದ್ದರಿಂದ ನಾವು ಈ ಸ್ಲೈಡ್ ಗೆ ಹೋದರೆ ನಾನು ಈ ಹಿಂದಿನ ತರಗತಿಯಲ್ಲಿ ಚಿತ್ರಿಸಿದ ಈ ರೇಖಾಚಿತ್ರವನ್ನು ನೋಡಬಹುದು ಆದರೆ ಇಲ್ಲಿ ಬಹಳ ಬೇಗನೆ ನೋಡೋಣ ಇದು ಬಾಯ್ಲರ್ ಬಾಯ್ಲರ್ ನಿಂದ ಅಧಿಕ ಒತ್ತಡ ಮತ್ತು ಹೆಚ್ಚಿನ ತಾಪಮಾನದ ಉಗಿ ಬರುತ್ತಿದೆ ಈ ಸ್ಥಿತಿಯನ್ನು 1 ಎಂದು ನೀಡಲಾಗಿದೆ ಒತ್ತಡ ಇರುವುದರಿಂದ ಅದು ಟರ್ಬೈನ್ ಗೆ ಪ್ರವೇಶಿಸುತ್ತಿದೆ ನಾವು ಇದನ್ನು ಈ ಟರ್ಬೈನ್ ಅನ್ನು ಅಧಿಕ ಒತ್ತಡದ ಟರ್ಬೈನ್ ಎಂದು ಪ್ರತ್ಯೇಕಿಸುತ್ತೇವೆ ಮತ್ತು ಟರ್ಬೈನ್ ನಲ್ಲಿ ಉಗಿ ವಿಸ್ತರಿಸುತ್ತದೆ ಮತ್ತು ಕಡಿಮೆ ಒತ್ತಡದ ಕಡಿಮೆ ತಾಪಮಾನದ ಉಗಿ ಟರ್ಬೈನ್ ನಿಂದ ಹೊರಬರುತ್ತದೆ ನಾವು ಅದನ್ನು ಕಂಡೆನ್ಸರ್ ಗೆ ಹಿಂತಿರುಗಿಸುತ್ತಿಲ್ಲ ಬದಲಿಗೆ ನಾವು ಅದನ್ನು 2ನೇ ಸ್ಥಿತಿಯಲ್ಲಿ ಬಾಯ್ಲರ್ ಗೆ ಕಳುಹಿಸುತ್ತಿದ್ದೇವೆ ಮತ್ತು ಬಾಯ್ಲರ್ ನಲ್ಲಿ ಇದನ್ನು ಮತ್ತೆ ಬಿಸಿ ಮಾಡಲಾಗುತ್ತಿದೆ ಇದನ್ನು ಮರುತಾಪನ ಪ್ರಕ್ರಿಯೆ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಮರುತಾಪಕ ಎಂದು ಕರೆಯಲಾಗುತ್ತದೆ ಮತ್ತೊಮ್ಮೆ ಇದನ್ನು ಒಂದು ಶಕ್ತಿ ಸಂರಕ್ಷಣೆ ಆಯ್ಕೆ ಅಥವಾ ಇಂಧನ ಸಂರಕ್ಷಣಾ ತಂತ್ರವೆಂದು ನೀವು ಯೋಚಿಸಬಹುದು ಬಾಯ್ಲರ್ ಫ್ಲೂ ಅನಿಲವು ಹೆಚ್ಚಿನ ಉಷ್ಣತೆಯೊಂದಿಗೆ ಹೋಗಬಹುದೇ ಎಂದು ನೋಡಿ ನಾವು ಮತ್ತೆ ಕಾಯಿಸಿದ ನಂತರ ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಹೊರತೆಗೆಯಬಹುದು ತದನಂತರ ಉಗಿಯನ್ನು ಮತ್ತೆ ಬಿಸಿ ಮಾಡಿದಾಗ ಅದರ ಒತ್ತಡ ಕಡಿಮೆಯಿರುತ್ತದೆ ಏಕೆಂದರೆ ನಾವು ಒತ್ತಡವನ್ನು ಹೆಚ್ಚಿಸಿಲ್ಲ ನಾವು ತಾಪಮಾನವನ್ನು ಮಾತ್ರ ಹೆಚ್ಚಿಸಿದ್ದೇವೆ ಮತ್ತು ಅದು ಎರಡನೇ ಟರ್ಬೈನ್ ಗೆ ಹೋಗುತ್ತಿದೆ ಮತ್ತಿದನ್ನು ಕಡಿಮೆ ಒತ್ತಡದ ಟರ್ಬೈನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕಡಿಮೆ ಒತ್ತಡದ ಟರ್ಬೈನ್ ನಲ್ಲಿ ಅದನ್ನು ವಿಸ್ತರಿಸಲಾಗುತ್ತದೆ ಮತ್ತು ನಂತರ ಅದನ್ನು ಕಂಡೆನ್ಸರ್ ಗೆ ಕೊಂಡೊಯ್ಯಲಾಗುತ್ತದೆ ನಂತರ ಕಂಡೆನ್ಸರ್ ನಲ್ಲಿ ಎಂದಿನಂತೆ ನಾವು ಉಗಿಯನ್ನು ಘನೀಕರಿಸುತ್ತೇವೆ ಅಥವಾ ಫೀಡ್ ಪಂಪ್ ಗೆ ನೀರಿನ ರೂಪದಲ್ಲಿ ಹೋಗುತ್ತದೆ ಫೀಡ್ ಪಂಪ್ ಒತ್ತಡವನ್ನು ಬಾಯ್ಲರ್ ಒತ್ತಡಕ್ಕೆ ಹೆಚ್ಚಿಸುತ್ತದೆ ಮತ್ತೆ ಅದು ಬಾಯ್ಲರ್ ಗೆ ಹೋಗುತ್ತದೆ ಆದ್ದರಿಂದ ಇದನ್ನು ನಾನು ಟಿ ಎಸ್ ಸಮತಲದಲ್ಲಿರುವ ರೇಖಾಚಿತ್ರದ ಸಹಾಯದಿಂದ ವಿವರಿಸಿದ್ದೇನೆ ಆದ್ದರಿಂದ ಈ ನಿರ್ದೇಶಾಂಕವು ಎಸ್ ನಿರ್ದೇಶಾಂಕ ಮತ್ತು ಚಕ್ರವನ್ನು ತೋರಿಸಲಾಗಿದೆ ಹಾಗಾಗಿ ಈಗ 1ರಿಂದ 2 ಅಧಿಕ ಒತ್ತಡದ ಟರ್ಬೈನ್ ನಲ್ಲಿನ ವಿಸ್ತರಣೆಯಾಗಿದೆ 2ರಿಂದ 3 ಇದು ಮರುತಾಪಕದನಲ್ಲಿ ಬಿಸಿಯಾಗುವಿಕೆ ಮತ್ತೆ ಇದು ಬಾಯ್ಲರ್ ನಲ್ಲಿ ಬಿಸಿಯಾಗುತ್ತದೆ 3ರಿಂದ 4 ಇದು ಕಡಿಮೆ ಒತ್ತಡದ ಟರ್ಬೈನ್ ನಲ್ಲಿ ಉಗಿ ವಿಸ್ತರಣೆ ಮತ್ತು ನಂತರ 4ರಿಂದ 5 ಇದು ಕಂಡೆನ್ಸರ್ ನಲ್ಲಿ ಶಾಖ ನಿರಾಕರಣೆ ಕಂಡೆನ್ಸರ್ ನಲ್ಲಿ ಈ 4 ರಿಂದ 5 ಪ್ರಕ್ರಿಯೆಯು ನಡೆಯುತ್ತದೆ ಮತ್ತು ಎಂದಿನಂತೆ ನಾವು ಕಂಡೆನ್ಸರ್ ನಿಂದ ಹೊರಬಂದ ಆರ್ದ್ರವಾದ ದ್ರವ ಸ್ಥಿತಿಯಲ್ಲಿ ಇರುವ ಕಂಡೆನ್ಸೇಟ್ ಅನ್ನು ಕಡಿಮೆ ತಾಪಮಾನ ಮತ್ತು ಕಡಿಮೆ ಒತ್ತಡದಲ್ಲಿ ಪಂಪ್ ಗೆ ಕೊಂಡೊಯ್ಯುತ್ತೇವೆ ಎಂದು ಭಾವಿಸುತ್ತೇವೆ ನಂತರ ಪಂಪ್ ಅದರ ಒತ್ತಡವನ್ನು 6ನೇ ಹಂತದವರೆಗೆ ಹೆಚ್ಚಿಸುತ್ತದೆ ಮತ್ತು ನಂತರ 6ರಲ್ಲಿ ಅದು ಎಕನಾಮೈಸರ್ ಗೆ ಹೋಗುತ್ತದೆ ಈ ಭಾಗವು ಎಕನಾಮೈಸರ್ ಭಾಗವಾಗಿದೆ ಮತ್ತು ನಂತರ ಈ ಭಾಗವು ನಿಮ್ಮ ಆವಿಯಾಗುವ ಭಾಗವಾಗಿದೆ ನೀವು ರೇಖಾಚಿತ್ರವನ್ನು ನೆನಪಿಸಿಕೊಂಡರೆ ಬಾಯ್ಲರ್ ಅನ್ನು ನಾನು ಆರಂಭದಲ್ಲಿ ನೀಡಿದ್ದೇನೆ ಮತ್ತು ನಂತರ ಇದು ಸೂಪರ್ ಹೀಟಿಂಗ್ ಭಾಗವಾಗಿದೆ ನಾನು ಮೊದಲೇ ಹೇಳಿದ್ದೇನೆ ಆದರೂ ಇದನ್ನು ಮತ್ತೆ ಪ್ರಸ್ತಾಪಿಸೋಣ ಸಾಮಾನ್ಯವಾಗಿ ಈ 2 ತಾಪಮಾನಗಳನ್ನು ಒಂದೇ ಮಟ್ಟದಲ್ಲಿ ಇಡಲಾಗುತ್ತದೆ ಮತ್ತು ಈ ತಾಪಮಾನವು ಇದು ಚಕ್ರದ ಅತ್ಯುನ್ನತ ತಾಪಮಾನವಾಗಿದೆ ಇದು ಉಗಿಯು ಟರ್ಬೈನ್ ಗೆ ಹೋಗಿ ಟರ್ಬೈನ್ ನ ರೆಕ್ಕೆ ಹಾದಿಗಳ ಮೂಲಕ ಹಾದುಹೋಗುವ ತಾಪಮಾನ ಆದ್ದರಿಂದ ಈ ತಾಪಮಾನವನ್ನು ಸಾಮಾನ್ಯವಾಗಿ ಟರ್ಬೈನ್ ನ ವಸ್ತು ಗುಣಲಕ್ಷಣಗಳಿಂದ ನಿರ್ಧರಿಸಲಾಗುತ್ತದೆ ಮತ್ತು ಇದರ ಬಗ್ಗೆ ಸಂಶೋಧನಾ ಚಟುವಟಿಕೆಗಳು ನಡೆಯುತ್ತಿವೆ ಟರ್ಬೈನ್ ನ ರೆಕ್ಕೆ ಹೆಚ್ಚಿನ ತಾಪಮಾನವನ್ನು ತಡೆದುಕೊಳ್ಳಬಲ್ಲದು ಆದ್ದರಿಂದ ನಾವು ಇಂದು ಬಳಸುತ್ತಿರುವ ವಿದ್ಯುತ್ ಸ್ಥಾವರಗಳಿಗೆ ಹೋಲಿಸಿದರೆ ನಾವು ಚಕ್ರದ ತಾಪಮಾನವನ್ನು ಇನ್ನಷ್ಟು ಹೆಚ್ಚಿಸಬಹುದು ಇಲ್ಲೂ ಸಹ ರೆಕ್ಕೆಗಳಿಂದ ವರ್ಗಾವಣೆ ಪರಿಣಾಮಕಾರಿಯಾಗಿ ನಡೆಯುವ ಕೆಲವು ರೀತಿಯ ಯೋಜನೆಗಳಿವೆ ಈಗ ಇದರೊಂದಿಗೆ ಮುಂದಿನ ಸ್ಲೈಡ್ ಗೆ ಹೋಗೋಣ ಮುಂದಿನ ಸ್ಲೈಡ್ ನಲ್ಲಿ ನಾವು ಒಂದು ಸಮಸ್ಯೆಯನ್ನು ತೆಗೆದುಕೊಂಡಿದ್ದೇವೆ ವಿದ್ಯುತ್ ಸ್ಥಾವರವು ಆದರ್ಶ ಮರುತಾಪನ ರಾಂಕಿನ್ ಚಕ್ರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಉಗಿ ಅಧಿಕ ಒತ್ತಡ 15 MPaನಲ್ಲಿ ಟರ್ಬೈನ್ ಗೆ ಪ್ರವೇಶಿಸುತ್ತಿದೆ 5250C ತಾಪಮಾನದಲ್ಲಿ 100 kgs ಹರಿವಿನ ಪ್ರಮಾಣವನ್ನು ಹೊಂದಿದೆ ಮತ್ತು ಆರ್ದ್ರವಾದ ಆವಿಯಲ್ಲಿದೆ ಈ ಎರಡನೇ ಹಂತದ ಟರ್ಬೈನ್ ನ ನಿರ್ಗಮನದಲ್ಲಿ ಉಗಿಯ ಗುಣಮಟ್ಟವು 90 ಮತ್ತು ಕಂಡೆನ್ಸರ್ ಒತ್ತಡವು 8kpa ಆಗಿದೆ ಮರುತಾಪನ ಒತ್ತಡ ಮರುತಾಪನ ತಾಪಮಾನ ಮತ್ತು ಉಷ್ಣ ದಕ್ಷತೆಯನ್ನು ಕಂಡುಹಿಡಿಯಬೇಕು ಈಗ ನಾವು ಈ ಸಮಸ್ಯೆಯನ್ನು ಪರಿಹರಿಸಬೇಕಾದರೆ ಚಕ್ರದ ವಿವಿಧ ಪ್ರಮುಖ ಹಂತಗಳಲ್ಲಿ ಈ ಉಗಿ ಗುಣಲಕ್ಷಣಗಳನ್ನು ನಾವು ತಿಳಿದುಕೊಳ್ಳಬೇಕು ನಿಸ್ಸಂಶಯವಾಗಿ ಉಗಿ ಕೆಲಸ ಮಾಡುವ ವಸ್ತುವಾಗಿದೆ ಆ ಪ್ರಮುಖ ಅಂಶಗಳನ್ನು 1 2 3 4ರಂತೆ ಗುರುತಿಸಲಾಗಿದೆ ಮತ್ತು ಈ ಗುಣಲಕ್ಷಣಗಳನ್ನು ನಾವು ಉಗಿ ಕೋಷ್ಟಕದಿಂದ ಪಡೆಯುತ್ತೇವೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸಲು ಒಂದು ಎಂಜಿನಿಯರಿಂಗ್ ಸಮೀಕರಣ ಪರಿಹಾರಕವನ್ನು ಸಹ ಬಳಸಬಹುದು ನಿಮಗೆ ಉಗಿ ಕೋಷ್ಟಕದ ಪರಿಚಯವಿದೆ ಎಂದು ಊಹಿಸಿಕೊಂಡು ನಾನು ಈ ಸಮಸ್ಯೆಯ ಪರಿಹಾರದೊಂದಿಗೆ ಮುಂದುವರಿಸುತ್ತಿದ್ದೇನೆ ಈಗ ನಾವು ಈ ಸ್ಲೈಡ್ ಮತ್ತು ಹಿಂದಿನ ಸ್ಲೈಡ್ ಈ ಎರಡೂ ಸ್ಲೈಡ್ ಗಳ ನಡುವೆ ಹಿಂದೆ ಮುಂದೆ ಬದಲಾಯಿಸಬೇಕಾಗಿದೆ ನಾವು ಹಿಂದಿನ ಸ್ಲೈಡ್ ಗೆ ಹೋದರೆ ನೀವು ನೋಡಬಹುದು ಇದು ನಿಮ್ಮ 1ನೇ ಬಿಂದುವಾಗಿದೆ ಆದ್ದರಿಂದ ಇಲ್ಲಿ ಉಗಿಯ ಒತ್ತಡ ಮತ್ತು ತಾಪಮಾನವನ್ನು ನೀಡಲಾಗುತ್ತದೆ ಇಲ್ಲಿ ನಾವು ಈ ಉಗಿಯ ಒತ್ತಡ ಮತ್ತು ತಾಪಮಾನವನ್ನು ತಿಳಿದಿದ್ದೇವೆ ಮತ್ತು ನಂತರ ಈ ಉಗಿಯ ಒತ್ತಡ ಮತ್ತು ತಾಪಮಾನವನ್ನು ನಾವು ತಿಳಿದಿದ್ದರೆ ಉಗಿ ಕೋಷ್ಟಕದಿಂದ ನಾವು ಅದರ ಎಂಥಾಲ್ಪಿ ಯನ್ನು ಮತ್ತು ಅದರ ಜಡೋಷ್ಣವನ್ನು ಲೆಕ್ಕ ಹಾಕಬಹುದು ಹಾಗಾಗಿ ಈ ಎರಡೂ ಅಂಶಗಳನ್ನು ನಾವು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಮುಂದಿನ ಸ್ಲೈಡ್ ಗೆ ಬಂದರೆ ಕೊಟ್ಟಿರುವ ಪ್ರಮಾಣಗಳು ಏನೆಂದು ನಾವು ಕಾಣಬಹುದು ಪಿ1 ಟಿ1 ಮತ್ತು ಎಮ್1 𝑚̇1 ದ್ರವ್ಯರಾಶಿಯ ಹರಿವಿನ ಪ್ರಮಾಣವನ್ನು ನೀಡಲಾಗಿದೆ ಆದ್ದರಿಂದ ಅಲ್ಲಿಂದ ನಾವು 1ನೇ ಸ್ಥಿತಿಯಲ್ಲಿ ಎಂಥಾಲ್ಪಿ ಯನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಯಾವ ಎಂಥಾಲ್ಪಿ ಯಲ್ಲಿ ಉಗಿಯು ಅಧಿಕ ಒತ್ತಡದ ಟರ್ಬೈನ್ ಅನ್ನು ಪ್ರವೇಶಿಸುತ್ತಿದೆಯೆಂದು ತಿಳಿದಿದೆ ಈಗ ನಾವು 2ನೇ ಬಿಂದುವಿಗೆ ಹೋಗೋಣ ಮತ್ತೆ ನಮ್ಮ ಹಿಂದಿನ ಸ್ಲೈಡ್ ಗೆ ಹಿಂತಿರುಗೋಣ ಬಿಂದು 2 ಈ ಬಿಂದುವಾಗಿದೆ ಬಿಂದು 2 ಎಂದರೆ ಈ ಉಗಿಯು ಟರ್ಬೈನ್ ನಿಂದ ಹೊರಬರುವ ಸ್ಥಳವಾಗಿದೆ ಮತ್ತು ನಾವು ಸಮಸ್ಯೆಯ ಹೇಳಿಕೆಯನ್ನು ಓದಿದರೆ ಉಗಿಯು ಅಧಿಕ ಒತ್ತಡದ ಟರ್ಬೈನ್ ಗೆ ಪ್ರವೇಶಿಸಿದ್ದು 15MPa 5250Cನಲ್ಲಿ 100kgs ಹರಿವಿನ ಪ್ರಮಾಣದೊಂದಿಗೆ ಪ್ರವೇಶಿಸುತ್ತದೆ ಎಂದು ಹೇಳಲಾಗಿದೆ ಮತ್ತು ಆರ್ದ್ರವಾದ ಆವಿ ಸ್ಥಿತಿಯಲ್ಲಿದೆ ಆದ್ದರಿಂದ ಇದು ಆರ್ದ್ರವಾದ ಆವಿ ಸ್ಥಿತಿಯಲ್ಲಿದೆ ಈಗ ನಾವು ಹಿಂದಿನ ಸ್ಲೈಡ್ ಗೆ ಹಿಂತಿರುಗುತ್ತೇವೆ ಈ ಪ್ರಕ್ರಿಯೆಯಲ್ಲಿ ನಮಗೆ ಜಡೋಷ್ಣ ತಿಳಿದಿದೆ ಮತ್ತು ಇದು ಟರ್ಬೈನ್ ಮೂಲಕ ಆದರ್ಶ ವಿಸ್ತರಣೆಯಾಗಿದೆ ಎಂದು ನಾವು ಊಹಿಸುತ್ತಿದ್ದೇವೆ ಮತ್ತಿದು ನಿಜವಾದ ಸಂದರ್ಭದಲ್ಲಿ ಹೀಗೆ ಇಲ್ಲದಿರಬಹುದು ಆದರೆ ಇದು ಆದರ್ಶ ವಿಸ್ತರಣೆ ಎಂದು ನಾವು ಊಹಿಸುತ್ತಿದ್ದೇವೆ ಆದ್ದರಿಂದ ಇದು ಆದರ್ಶ ವಿಸ್ತರಣೆಯಾಗಿದ್ದರೆ ಅಡಿಯಾಬಾಟಿಕ್ ಹಿಂತಿರುಗಿಸಬಹುದಾದ ಅಡಿಯಾಬಾಟಿಕ್ ಅಥವಾ ಐಸೆಂಟ್ರೊಪಿಕ್ ವಿಸ್ತರಣೆಯಾಗಿದೆ ಇದು ಐಸೆಂಟ್ರೊಪಿಕ್ ವಿಸ್ತರಣೆಯಾಗಿದ್ದರೆ ಎಸ್1 ಎಂಬುದು ಎಸ್2 ಗೆ ಸಮಾನವಾಗಿರುತ್ತದೆ ಸಮಸ್ಯೆಯ ಹೇಳಿಕೆಯಲ್ಲಿ ಮತ್ತೊಂದು ಷರತ್ತು ನೀಡಲಾಗಿದೆ ಸಮಸ್ಯೆಯ ಹೇಳಿಕೆಯಲ್ಲಿ ಅದು ಆರ್ದ್ರವಾದ ಆವಿ ಸ್ಥಿತಿಯಲ್ಲಿದೆ ಎಂದು ನೀಡಲಾಗಿದೆ ಆದ್ದರಿಂದ ಇದು ಆರ್ದ್ರವಾದ ಆವಿ ಸಾಲಿನಲ್ಲಿರುತ್ತದೆ ಹಾಗಾಗಿ ನೀವು ನೋಡಬಹುದು 2ನೇ ಸ್ಥಿತಿಯ ಬಿಂದುವನ್ನು ನಿರ್ಧರಿಸಲು ನಮಗೆ ಎರಡು ಷರತ್ತುಗಳಿವೆ ನಾವು ಜಡೋಷ್ಣವನ್ನು ತಿಳಿದಿದ್ದೇವೆ ಮತ್ತು ಅದು ಆರ್ದ್ರವಾದ ಆವಿ ಸ್ಥಿತಿಯಲ್ಲಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆಂದರೆ ನಮಗೆ ಎಸ್2 ಸಿಕ್ಕಿದೆ ಮತ್ತದು ಎಸ್1 ಗೆ ಸಮನಾಗಿರುತ್ತದೆ ನಂತರ ಎಕ್ಸ್2 ಗೊತ್ತಿದೆ ಅಂದರೆ ಎಕ್ಸ್2 ಎಂಬುದು 1ಕ್ಕೆ ಸಮನಾಗಿರುತ್ತದೆ ಮತ್ತು ನಂತರ ಎಸ್2 ಯಾವ ಸ್ಥಿತಿಯಲ್ಲಿ ಆರ್ದ್ರವಾದ ಆವಿ ಎಸ್1 ನಂತೆಯೇ ಜಡೋಷ್ಣವನ್ನು ಹೊಂದಿರುತ್ತದೆ ಎಂಬುದನ್ನು ಉಗಿ ಕೋಷ್ಟಕದ ಮೂಲಕ ನಾವು ನಿರ್ಧರಿಸಬೇಕು ನಾವು ಸಾಂಪ್ರದಾಯಿಕವಾದ ಉಗಿ ಕೋಷ್ಟಕ ಬಳಸುತ್ತಿದ್ದರೆ ಬಹುಶಃ ಈ ಉಗಿ ಕೋಷ್ಟಕವನ್ನು ಅವಲಂಬಿಸಿ ಸ್ವಲ್ಪ ಪ್ರಮಾಣದ ಹುಡುಕಾಟ ಮತ್ತು ಕೆಲವು ಪ್ರಕ್ಷೇಪಣಗಳು ಬೇಕಾಗಬಹುದು ಆದರೆ ಯಾವ ಒತ್ತಡದಲ್ಲಿ ಎಸ್2 ಎಸ್1 ಗೆ ಸಮನಾಗಿರುತ್ತದೆ ಮತ್ತು ಸ್ಥಿತಿಯು ಆರ್ದ್ರವಾದ ಆವಿಯಾಗಿರುತ್ತದೆ ಎಂದು ಕಂಡುಹಿಡಿಯಲು ನಮಗೆ ಸಾಧ್ಯವಾಗುತ್ತದೆ ನಾವು ಅದನ್ನು ಮಾಡಿದರೆ ಒತ್ತಡವನ್ನು ಪಡೆಯುತ್ತೇವೆ ಮತ್ತು ಒತ್ತಡವು 1 56MPa ಆಗಿರುತ್ತದೆ ಆದ್ದರಿಂದ ನಾವು ಹಿಂತಿರುಗಿ ನೋಡೋಣ ಈ ಸಮಸ್ಯೆಗೆ ನಾವು ಸ್ವಲ್ಪ ಸಮಯ ವಿನಿಯೋಗಿಸೋಣ ವಿಸ್ತರಣಾ ರೇಖೆಯು ಐಸೆಂಟ್ರೊಪಿಕ್ ಮತ್ತು ವಿಸ್ತರಣೆಯ ಅಂತ್ಯವು ಆರ್ದ್ರವಾದ ಆವಿ ರೇಖೆಯಲ್ಲಿದೆ ಎಂದು ತೆಗೆದುಕೊಳ್ಳೋಣ ನಮಗೆ 2ನೇ ಬಿಂದು ದೊರಕಿದೆ ಈಗ ನಮಗೆ 2ನೇ ಬಿಂದು ಸಹ ತಿಳಿದಿದೆ ಒತ್ತಡ ತಿಳಿದಿದೆ ಮತ್ತು ಇದು ಆರ್ದ್ರವಾದ ಆವಿ ಸ್ಥಿತಿ ಆದ್ದರಿಂದ ನಂತರ ನಾವು ಈ ಬಿಂದುವಿನಲ್ಲಿ ತುಂಬಾ ಸುಲಭವಾಗಿ ಎಂಥಾಲ್ಪಿ ಯನ್ನು ಕಂಡುಹಿಡಿಯಬಹುದು ಈ ಪ್ರಕ್ರಿಯೆಯಿಂದ ನಮಗೆ ಹೆಚ್2 ತಿಳಿದಿದೆ ನಾವು 2ನೇ ಸ್ಥಿತಿಯಲ್ಲಿ ಹೆಚ್2 ವನ್ನು ಲೆಕ್ಕ ಹಾಕಿದ್ದೇವೆ ಅದು 2793 kJkg ನಂತರ ನಾವು 3ನೇ ಸ್ಥಿತಿಗೆ ಹೋಗುತ್ತೇವೆ ಆದ್ದರಿಂದ 3ನೇ ಸ್ಥಿತಿ ಏನು ಎಂದು ತಿಳಿದಿದೆ 2ರಿಂದ 3ರವರೆಗೆ ನಾವು ಈ ರೇಖೆಯನ್ನು ಅನುಸರಿಸುತ್ತೇವೆ ಈ ರೇಖೆ ಯಾವುದು ಇದು ಒಂದು ರೀತಿಯ ಸ್ಥಿರ ಒತ್ತಡದ ರೇಖೆ ಒಮ್ಮೆ ನಮಗೆ 2ರಲ್ಲಿ ಒತ್ತಡ ಏನೆಂದು ತಿಳಿದರೆ 3ರಲ್ಲಿ ಒತ್ತಡವು ಎಷ್ಟಿದೆ ಎಂದು ತಿಳಿಯುತ್ತದೆ ಮತ್ತೆ ನಾವು ಆದರ್ಶ ಚಕ್ರದೊಂದಿಗೆ ವ್ಯವಹರಿಸುತ್ತಿದ್ದೇವೆ ನಾವು ಪೈಪಿಂಗ್ ಮರುತಾಪಕ ಇತ್ಯಾದಿಗಳ ಮೂಲಕ ನಡೆಯುವ ಒತ್ತಡದ ಕುಸಿತವನ್ನು ನಿರ್ಲಕ್ಷಿಸಿದ್ದೇವೆ ಆದ್ದರಿಂದ ಅಧಿಕ ಒತ್ತಡದ ಟರ್ಬೈನ್ ನಿಂದ ಅದು ಯಾವ ಒತ್ತಡದಲ್ಲಿ ಹೊರಬರುತ್ತದೆ ಎಂದು ನಾವು ಊಹಿಸಿದ್ದೇವೆ ಮತ್ತು ಅದೇ ಒತ್ತಡವನ್ನು ನಿರ್ವಹಿಸಲಾಗುತ್ತಿದೆ ಮತ್ತು 3ನೇ ಸ್ಥಿತಿಯಲ್ಲಿ ಅಂದರೆ ಕಡಿಮೆ ಒತ್ತಡದ ಟರ್ಬೈನ್ ನ ಒಳಹರಿವಿನಲ್ಲಿ ನಾವು ಒಂದೇ ರೀತಿಯ ಒತ್ತಡವನ್ನು ಹೊಂದಿದ್ದೇವೆ ಆದ್ದರಿಂದ 3ನೇ ಸ್ಥಿತಿಯಲ್ಲಿ ಏನು ಗೊತ್ತಿದೆ 3ನೇ ಸ್ಥಿತಿಯಲ್ಲಿ ಒತ್ತಡ ಎಷ್ಟಿದೆ ಎಂದು ಗೊತ್ತಿದೆ ಮುಂದಿನ ಸ್ಲೈಡ್ ಗೆ ಹಿಂತಿರುಗಿ ನೋಡೋಣ ಇದು 3ನೇ ಸ್ಥಿತಿಗೆ ಹೋಗುತ್ತದೆ ಮತ್ತು ನಾವು ಪಿ2 ಪಿ3 ಗೆ ಸಮನಾಗಿರುತ್ತದೆ ಎಂದು ಊಹಿಸಿದ್ದೇವೆ ನಂತರ ಸಮಸ್ಯೆಯಲ್ಲಿ ಎರಡನೇ ಹಂತದ ಟರ್ಬೈನ್ ನ ನಿರ್ಗಮನದಲ್ಲಿ ಉಗಿಯ ಗುಣಮಟ್ಟ 90 ಮತ್ತು ಕಂಡೆನ್ಸರ್ ಒತ್ತಡವು 8kpa ಆಗಿದೆ ಎಂಬ ಮತ್ತೊಂದು ಮಾಹಿತಿಯನ್ನು ನೀಡಿದ್ದಾರೆ ಆದ್ದರಿಂದ ಇದು ನಮ್ಮ 4ನೇ ಸ್ಥಿತಿಗೆ ಸಂಬಂಧಿಸಿದೆ 3ನೇ ಸ್ಥಿತಿಯ ಎಲ್ಲಾ ರೀತಿಗಳನ್ನು ನಾವು ಈಗ ಲೆಕ್ಕಹಾಕಲು ಸಾಧ್ಯವಿಲ್ಲ ನಾವು 4ನೇ ಸ್ಥಿತಿಗೆ ಹೋಗಬೇಕಾಗಿದೆ ಆದರೆ 3ನೇ ಸ್ಥಿತಿಯ ಬಗ್ಗೆ ನಮಗೆ ತಿಳಿದಿರುವ ಒಂದು ವಿಷಯವೆಂದರೆ ಅದರ ಒತ್ತಡ 1 56MPa ಎಂದು ನೀಡಲಾಗಿದೆ ಈಗ ನಾವು 4ನೇ ಸ್ಥಿತಿಗೆ ಹೋಗೋಣ 4ನೇ ಸ್ಥಿತಿಯಲ್ಲಿ ಪಿ4 ಅಂದರೆ ಕಂಡೆನ್ಸರ್ ಒತ್ತಡವು 8kpa ಎಂದು ಸಮಸ್ಯೆಯಲ್ಲಿ ನೀಡಲಾಗಿದೆ ಮತ್ತು ಎಕ್ಸ್ ಅನ್ನು ನೀಡಲಾಗಿದೆ ಆದ್ದರಿಂದ ಈ ಎರಡು ವಿಷಯಗಳನ್ನು ನೀಡಿದರೆ ನಾವು ನಿಯಮಗಳನ್ನು ಅನುಸರಿಸಿ ಅಥವಾ ಸಾಮಾನ್ಯವಾಗಿ ಉಗಿ ಕೋಷ್ಟಕದಿಂದ ತೆಗೆದುಕೊಂಡ ಸೂತ್ರಗಳನ್ನು ಅನುಸರಿಸಿ ಎಂಥಾಲ್ಪಿ ಯನ್ನು ಲೆಕ್ಕ ಹಾಕಬಹುದು ಹೆಚ್ಚುವರಿಯಾಗಿ ನಾವು ಏನು ಮಾಡಬಹುದೆಂದರೆ 4ನೇ ಸ್ಥಿತಿಯಲ್ಲಿನ ಜಡೋಷ್ಣವನ್ನೂ ಲೆಕ್ಕ ಹಾಕಬಹುದು ಜಡೋಷ್ಣವನ್ನು 4ನೇ ಸ್ಥಿತಿಯಲ್ಲಿ ಲೆಕ್ಕ ಹಾಕಿದ್ದರೆ ಇದು ಐಸೆಂಟ್ರೊಪಿಕ್ ಪ್ರಕ್ರಿಯೆ ಎಂದು ನಾವು ನೋಡಬಹುದು ಆದ್ದರಿಂದ ಈ ಜಡೋಷ್ಣ 4 ಆಗಿದ್ದು ಅದು 3ನೇ ಸ್ಥಿತಿಯಲ್ಲಿನ ಜಡೋಷ್ಣಕ್ಕೆ ಸಮಾನವಾಗಿರುತ್ತದೆ 3ನೇ ಸ್ಥಿತಿಯಲ್ಲಿ ನಾವು ಎರಡು ಷರತ್ತುಗಳನ್ನು ಜಡೋಷ್ಣವನ್ನು ಮತ್ತು ಒತ್ತಡವನ್ನು ತಿಳಿದಿದ್ದೇವೆ ಮತ್ತು ನಿಸ್ಸಂಶಯವಾಗಿ ಇದು ಸೂಪರ್ ಹೀಟ್ ಪ್ರದೇಶದಲ್ಲಿರುತ್ತದೆ ಸೂಪರ್ ಹೀಟೆಡ್ ಪ್ರದೇಶದಲ್ಲಿ ನಾವು ಉಗಿಯ ಒತ್ತಡವನ್ನು ಮತ್ತು ಜಡೋಷ್ಣವನ್ನು ತಿಳಿದಿದ್ದೇವೆ ನಿಸ್ಸಂಶಯವಾಗಿ ಈ ಬಿಂದುವನ್ನು ಈಗ ನಮ್ಮ ಉಷ್ಣಬಲ ಸಮತಲದಲ್ಲಿ ನಿಗದಿಸಲಾಗಿದೆ ಮತ್ತು ನಾವು ಬೇರೆ ಯಾವುದೇ ಉಷ್ಣಬಲ ಗುಣಲಕ್ಷಣವನ್ನು ಲೆಕ್ಕ ಹಾಕಬಹುದು 3ರಲ್ಲಿ ನೀವು ಪಿ3 ಪಿ2 ಗೆ ಸಮಾನವಾಗಿದೆ ಎಂದು ನೋಡಬಹುದು ಅದನ್ನು ನಾನು ಈಗಾಗಲೇ ಹೇಳಿದ್ದೇನೆ ಮತ್ತು ಈಗ ಸ್ಥಿತಿಯೂ ಗೊತ್ತಿದೆ ಎಸ್3 ಎಸ್4 ಗೆ ಸಮಾನವಾಗಿದೆ ಎಂದು ತಿಳಿದಿದೆ ಆದ್ದರಿಂದ ತಾಪಮಾನ ಎಷ್ಟು ಎಂದು ನಾವು ಲೆಕ್ಕ ಹಾಕಬಹುದು ಅದು 4710C ನಾವು 5250Cನೊಂದಿಗೆ ಪ್ರಾರಂಭಿಸಿದ್ದೇವೆ ಅದು ಆರಂಭದಲ್ಲಿ ಈ ಉಗಿಯ ಉಷ್ಣತೆಯಾಗಿತ್ತು ಮತ್ತು ಈ ತಾಪಮಾನವು ಈಗ 4710Cಗಿಂತಲೂ ಕಡಿಮೆಯಾಗಿದೆ ವಸ್ತು ದೃಷ್ಟಿಕೋನದಿಂದ ನಾವು 5250Cವರೆಗೆ ಹೋಗಬಹುದಿತ್ತು ಆದರೆ ವಿರಳವಾಗಿ ಇದನ್ನು 525ಕ್ಕಿಂತ ಹೆಚ್ಚು ತೆಗೆದುಕೊಳ್ಳಲಾಗುತ್ತದೆ ಅಥವಾ ಟರ್ಬೈನ್ ನ ಮೊದಲ ಹಂತದಲ್ಲಿ ಉಗಿ ಪ್ರವೇಶಿಸುವ ತಾಪಮಾನವನ್ನು ತೆಗೆದುಕೊಳ್ಳಲಾಗುತ್ತದೆ ನಮ್ಮ ಸ್ಥಿತಿ ಸಂಪೂರ್ಣವಾಗಿ ತಿಳಿದಿದೆ ಅದರೊಂದಿಗೆ ನಾವು ಎಂಥಾಲ್ಪಿ ಯನ್ನು ಲೆಕ್ಕ ಹಾಕಬಹುದು ಆದ್ದರಿಂದ 3ನೇ ಸ್ಥಿತಿಯಲ್ಲಿ ಎಂಥಾಲ್ಪಿ 3409kJkg ಎಂಬುದು ತಿಳಿದಿದೆ ಈಗ ನಾವು ಕಂಡೆನ್ಸರ್ ನಂತರ 5ನೇ ಸ್ಥಿತಿಗೆ ಹೋಗುತ್ತೇವೆ ಮತ್ತು ನಮಗೆ ಕಂಡೆನ್ಸರ್ ಒತ್ತಡ ತಿಳಿದಿದೆ ಜೊತೆಗೆ ಈ ಸ್ಥಿತಿಯಲ್ಲಿ ಅದು ಆರ್ದ್ರವಾದ ದ್ರವವಾಗಿರುತ್ತದೆ ಆದ್ದರಿಂದ ಉಗಿ ಕೋಷ್ಟಕದಿಂದ ಈ ನಿರ್ದಿಷ್ಟ ಹಂತದಲ್ಲಿ ಎಂಥಾಲ್ಪಿ ಯನ್ನು ನಾವು ಸುಲಭವಾಗಿ ಮತ್ತು ಕೂಡಲೇ ನಿರ್ಧರಿಸಬಹುದು ಎಂಬುದು ನಮಗೆ ತಿಳಿದಿದೆ ನಾವು 5ನೇ ಸ್ಥಿತಿಯಲ್ಲಿ ಅದನ್ನೇ ಮಾಡಿದ್ದೇವೆ ಒತ್ತಡ ತಿಳಿದಿದೆ ಮತ್ತು ಗುಣಮಟ್ಟ ಸೊನ್ನೆಗೆ ಸಮಾನವಾಗಿರುತ್ತದೆ ನಾವು ಎಂಥಾಲ್ಪಿ ಯನ್ನು ಆರ್ದ್ರವಾದ ದ್ರವದ ಎಂಥಾಲ್ಪಿ ಯನ್ನು ಲೆಕ್ಕ ಹಾಕಿದ್ದೇವೆ ನಂತರ ನಾವು 6ನೇ ಸ್ಥಿತಿಗೆ ಹೋಗುತ್ತೇವೆ ಪಂಪ್ ನಂತರದ ಸ್ಥಿತಿಯು 6ನೇ ಸ್ಥಿತಿಯಾಗಿದೆ ಆದ್ದರಿಂದ ಪಂಪ್ ನಂತರ ನಾವು ಏನು ಪಡೆಯುತ್ತಿದ್ದೇವೆ ಎಂದು ನಾನು ಈಗಾಗಲೇ ಚರ್ಚಿಸಿದ್ದೇನೆ ಇದು ದ್ರವ ಸ್ಥಿತಿಯಲ್ಲಿರುತ್ತದೆ ಆದರೆ ಒತ್ತಡವು ಅಧಿಕವಾಗಿರುತ್ತದೆ ಇದು ಮತ್ತೆ ಅಡಿಯಾಬಾಟಿಕ್ ಪ್ರಕ್ರಿಯೆ ಅಥವಾ ಬದಲಾಯಿಸಬಹುದಾದ ಅಡಿಯಾಬಾಟಿಕ್ ಪ್ರಕ್ರಿಯೆ ಅಥವಾ ಐಸೆಂಟ್ರೊಪಿಕ್ ಪ್ರಕ್ರಿಯೆ ಮತ್ತು ಇಲ್ಲಿ ನಾವು ಉಪ ತಂಪಾಗುವ ದ್ರವ ಪ್ರದೇಶದಲ್ಲಿ ಬಿಂದುವನ್ನು ಪಡೆಯುತ್ತಿದ್ದೇವೆ ಇಲ್ಲಿ ಸಾಮಾನ್ಯವಾಗಿ ಗುಣಲಕ್ಷಣಗಳು ಸಾಂಪ್ರದಾಯಿಕ ಉಗಿ ಕೋಷ್ಟಕದಲ್ಲಿ ಲಭ್ಯವಿಲ್ಲ ಇಲ್ಲಿ ಮಾಡಿದ ಕೆಲಸದಿಂದ ನಾವು ಏನು ಮಾಡಬಹುದು ಇಲ್ಲಿನ ಎಂಥಾಲ್ಪಿ ಮತ್ತು ಮಾಡಿದ ಕೆಲಸದ ಸಂಕಲನವು 0 63 ಎಂಥಾಲ್ಪಿ ಯನ್ನು ನೀಡುತ್ತದೆ ಇದನ್ನೇ ನಾನು ನನ್ನ ಹಿಂದಿನ ಉಪನ್ಯಾಸದಲ್ಲಿ ವಿವರಿಸಿದ್ದೇನೆ ಮತ್ತು ಈಗ ನಾವು ಅದನ್ನೇ ಮಾಡಲಿದ್ದೇವೆ ಪಿ6 ಪಿ1 ಗೆ ಸಮನಾಗಿರುತ್ತದೆ ಮತ್ತದು ತಿಳಿದಿರುವ ಬಾಯ್ಲರ್ ನ ಒತ್ತಡ ಎಸ್6 ಎಂಬುದು ಎಸ್5 ಆಗಿದೆ ಮತ್ತಿದು ಬದಲಾಯಿಸಬಹುದಾದ ಅಡಿಯಾಬಾಟಿಕ್ ಪ್ರಕ್ರಿಯೆ ಅಥವಾ ಐಸೆಂಟ್ರೊಪಿಕ್ ಪ್ರಕ್ರಿಯೆ ಅಥವಾ ಹೆಚ್6 ಇದು ಹೆಚ್5 ಗೆ ಸಮನಾಗಿರುತ್ತದೆ ಮತ್ತದು ಕಂಡೆನ್ಸರ್ ನ ನಿರ್ಗಮನದಲ್ಲಿ ಆರ್ದ್ರವಾದ ದ್ರವದ ಎಂಥಾಲ್ಪಿ ಮತ್ತು ಪಂಪ್ ಕೆಲಸದ ಸಂಕಲನವಾಗಿದೆ ಪಂಪ್ ಕೆಲಸವನ್ನು ಲೆಕ್ಕ ಮಾಡಲು ನಾವು ಬಾಯ್ಲರ್ ಮತ್ತು ಕಂಡೆನ್ಸರ್ ನಡುವಿನ ಒತ್ತಡದ ವ್ಯತ್ಯಾಸವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಅದನ್ನು ನಾವು 5ನೇ ಬಿಂದುವಿನಲ್ಲಿರುವ ದ್ರವದ ನಿರ್ದಿಷ್ಟ ಪರಿಮಾಣದೊಂದಿಗೆ ಗುಣಿಸಿದ್ದೇವೆ ಏಕೆಂದರೆ ಇದು 5ನೇ ಬಿಂದುವಿನಲ್ಲಿ ದ್ರವವು ಆರ್ದ್ರವಾದ ದ್ರವ ಸ್ಥಿತಿಯಲ್ಲಿ ಇರುತ್ತದೆ ಇದನ್ನು ನಾನು ಮೊದಲೇ ವಿವರಿಸಿದ್ದೇನೆ ಮತ್ತು ಇದರೊಂದಿಗೆ ನಾವು 189 0ಯಲ್ಲಿ ಎಂಥಾಲ್ಪಿ ಯನ್ನು ಪಡೆಯುತ್ತೇವೆ ಪಂಪ್ ಗೆ 174 kJkg ಎಂಥಾಲ್ಪಿ ಯೊಂದಿಗೆ ದ್ರವವು ಪ್ರವೇಶಿಸಿದೆ ಎಂಬುದನ್ನು ನೀವು ನೋಡುತ್ತೀರಿ ಅದು 189 kJkg ಯೊಂದಿಗೆ ಪಂಪ್ ನಿಂದ ಹೊರಹೋಗುತ್ತಿದೆ ಆದ್ದರಿಂದ ಈ ಎರಡರ ನಡುವಿನ ವ್ಯತ್ಯಾಸವು ನಮಗೆ ಪಂಪ್ ಕೆಲಸವನ್ನು ನೀಡುತ್ತದೆ ಅಥವಾ ಬದಲಾಗಿ ಪಂಪ್ ಕೆಲಸವನ್ನು ಕೂಡಿಸುವುದರ ಮೂಲಕ ಈ ಬದಲಾವಣೆಯನ್ನು ನಾವು ಪಡೆದುಕೊಂಡಿದ್ದೇವೆ ಇದರೊಂದಿಗೆ ನಾವು ಲೆಕ್ಕಾಚಾರದ ಮುಂದಿನ ಪುಟದತ್ತ ಸಾಗಿದರೆ ಇಲ್ಲಿ ನಾವು ವಿವಿಧ ರೀತಿಯ ಸಾಧನಗಳನ್ನು ಟರ್ಬೈನ್ ಸಾಧನವಾಗಿ ಬರೆದಿದ್ದೇವೆ ಆದ್ದರಿಂದ ಟರ್ಬೈನ್ 1 ಇದು ಅಧಿಕ ಒತ್ತಡದ ಟರ್ಬೈನ್ ಮತ್ತು ಪ್ರಕ್ರಿಯೆಯು 1ರಿಂದ 2 ಆಗಿದೆ ಇಲ್ಲಿ ಶಾಖ ವರ್ಗಾವಣೆಯಿಲ್ಲ ಅದು ಪ್ರತ್ಯೇಕಿಸಲ್ಪಟ್ಟಿದೆ ಎಂದು ಊಹಿಸಿಕೊಂಡು ನಮಗೆ ಈ ಹೆಚ್ಚಿನ ಕೆಲಸ ಸಿಕ್ಕಿದೆ ತದನಂತರ ನಾವು ಮರುತಾಪಕವನ್ನು ಪಡೆದುಕೊಂಡಿದ್ದೇವೆ ಮತ್ತು ಮರುತಾಪಕದಲ್ಲಿ ಎಂಥಾಲ್ಪಿ ವ್ಯತ್ಯಾಸದಿಂದ ಶಾಖದ ಸೇರ್ಪಡೆಯನ್ನು ಪಡೆದುಕೊಂಡಿದ್ದೇವೆ ಮರುತಾಪಕದಲ್ಲಿ 2ನೇ ಮತ್ತು 3ನೇ ಸ್ಥಿತಿಯ ನಡುವಿನ ಎಂಥಾಲ್ಪಿ ವ್ಯತ್ಯಾಸದಿಂದ 61 62MWನಷ್ಟು ಎಂಥಾಲ್ಪಿ ವ್ಯತ್ಯಾಸವನ್ನು ಪಡೆದಿದ್ದೇವೆ ಮತ್ತದು ನೀಡಿದ ಶಾಖದ ಪ್ರಮಾಣವಾಗಿದೆ ಮಾಡಿದ ಕೆಲಸವು ಸೊನ್ನೆಗೆ ಸಮಾನವಾಗಿರುತ್ತದೆ ನಂತರ ನಾವು ಎರಡನೇ ಟರ್ಬೈನ್ ಅಥವಾ ಕಡಿಮೆ ಒತ್ತಡದ ಟರ್ಬೈನ್ ಗೆ ಹೋಗಿದ್ದೇವೆ ಮತ್ತು ಇಲ್ಲಿ ನಿಸ್ಸಂಶಯವಾಗಿ ಇದೂ ಸಹ ಪ್ರತ್ಯೇಕಿಸಲ್ಪಟ್ಟಿದೆ ಮತ್ತು ಯಾವುದೇ ಶಾಖ ವರ್ಗಾವಣೆಯಿಲ್ಲ ಆದರೆ 107 3MWನಷ್ಟು ಕೆಲಸ ಮಾಡಲಾಗಿದೆ ಕಂಡೆನ್ಸರ್ ನಲ್ಲಿ ಶಾಖ ನಿರಾಕರಣೆ ಇರುತ್ತದೆ ಆದ್ದರಿಂದ ಇದು 4ರಿಂದ 5ರವರೆಗೆ ಇರುವ ನಕಾರಾತ್ಮಕ ಕಂಡೆನ್ಸರ್ ಅಲ್ಲಿ ಶಾಖ ವರ್ಗಾವಣೆ ಇರುತ್ತದೆ ನಾವು h5 h4 ಮಾಡಿದರೆ ಕೆಲವು ರೀತಿಯ ನಕಾರಾತ್ಮಕ ಪ್ರಮಾಣವನ್ನು ಪಡೆಯುತ್ತೇವೆ ಆದ್ದರಿಂದ ಅದು 216 3 ಕಂಡೆನ್ಸರ್ ನಲ್ಲಿನ ತಂಪಾಗಿಸುವ ನೀರಿಗೆ ಶಾಖವನ್ನು ತಿರಸ್ಕರಿಸಲಾಗುತ್ತದೆ ಮತ್ತು ನಿಸ್ಸಂಶಯವಾಗಿ ಮಾಡಿದ ಕೆಲಸ ಸೊನ್ನೆಗೆ ಸಮಾನವಾಗಿರುತ್ತದೆ ನಂತರ ನಾವು ಮತ್ತೆ 5ರಿಂದ 6ರವರೆಗೆ ಪಂಪ್ ಗೆ ಹೋಗುತ್ತೇವೆ ಅದು ಬದಲಾಯಿಸಬಹುದಾದ ಅಡಿಯಾಬಾಟಿಕ್ ಸಾಧನ ಮತ್ತು ಶಾಖ ವರ್ಗಾವಣೆ ಸೊನ್ನೆಗೆ ಸಮನಾಗಿರುತ್ತದೆ ಮತ್ತು ದ್ರವದಿಂದ ಒತ್ತಡ ಹೇರಲು ಪಂಪ್ ಕೆಲಸ ಮಾಡುತ್ತದೆ ಮತ್ತದು 1 51 ಆಗಿದೆ ಏಕೆಂದರೆ ಅದು ಕೆಲಸವನ್ನು ಹೀರಿಕೊಳ್ಳುತ್ತದೆ ನಂತರ ನಾವು ಬಾಯ್ಲರ್ ಗೆ ಹೋಗುತ್ತೇವೆ ಮತ್ತು ಬಾಯ್ಲರ್ ಒಳಗೆ 6ರಿಂದ 1ಕ್ಕೆ ವರ್ಗಾವಣೆಯಾಗಿದೆ ಆದ್ದರಿಂದ 319MW ಪ್ರಮಾಣದ ಶಾಖವನ್ನು ಬಾಯ್ಲರ್ ಗೆ ಸೇರಿಸಲಾಗುತ್ತದೆ ದಯವಿಟ್ಟು ಇಲ್ಲಿ ನಿಮ್ಮ ಗಮನವನ್ನು ಕೊಡಿ ಬಾಯ್ಲರ್ ನಲ್ಲಿ ಮೊದಲು ಈ ಉಗಿಯನ್ನು ಬಿಸಿಮಾಡಿದಾಗ ಮತ್ತು ಅಧಿಕ ಒತ್ತಡದ ಟರ್ಬೈನ್ ಗೆ ಪೂರೈಸಲು ಸೂಪರ್ ಹೀಟೆಡ್ ಸ್ಥಿತಿಗೆ ಕರೆದೊಯ್ಯುವಾಗ ಮತ್ತೆ ಉಗಿಯನ್ನು ಮರುತಾಪಕದಲ್ಲಿ ಬಿಸಿಮಾಡಲಾಗುತ್ತದೆ ಆದ್ದರಿಂದ ಶಾಖದ ಒಟ್ಟು ಮೊತ್ತವು 31961 62 ಆಗಿರುತ್ತದೆ ಇದು ಟರ್ಬೈನ್ 1 ಮತ್ತು ಟರ್ಬೈನ್ 2 ಮಾಡಿದ ಕೆಲಸದ ಮೊತ್ತವಾಗಿದೆ ಆದ್ದರಿಂದ ಒಟ್ಟು ಕೆಲಸದ ಮೊತ್ತ 58 53107 ಇದರೊಂದಿಗೆ ನಾವು ಮುಂದಿನ ಹಂತದ ಲೆಕ್ಕಾಚಾರಕ್ಕೆ ಹೋಗೋಣ ಆದ್ದರಿಂದ ಉಷ್ಣ ದಕ್ಷತೆಯು 𝑊 ̇net 𝑄̇ ಆಗಿರುತ್ತದೆ ಇಲ್ಲಿ ನೀವು ಎರಡೂ ಟರ್ಬೈನ್ ಗಳ ಕೆಲಸವನ್ನು ಸೇರಿಸುವುದನ್ನು ಮತ್ತು ಇಲ್ಲಿ ಬಾಯ್ಲರ್ ಮತ್ತು ಮರುತಾಪಕದ ಎರಡರಲ್ಲಿನ ಶಾಖ ಸೇರ್ಪಡೆಯ ಸಂಕಲನವನ್ನು ನೋಡಬಹುದು ಮತ್ತು ಅದರೊಂದಿಗೆ ನಾವು 43 17ರಷ್ಟು ದಕ್ಷತೆಯನ್ನು ಪಡೆಯುತ್ತೇವೆ ಈಗ ನಾವು ಮತ್ತೊಮ್ಮೆ ಮೊದಲ ಚಕ್ರದ ಚಿತ್ರಕ್ಕೆ ಹೋಗೋಣ ನಾನು ಈ ಉಪನ್ಯಾಸವನ್ನು ಮುಗಿಸಲು ಬಯಸುತ್ತೇನೆ ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಸಂದೇಶವನ್ನು ನೀಡಲು ಇಷ್ಟಪಡುತ್ತೇನೆ ಮೊದಲನೆಯದಾಗಿ ನಾವು ಕೆಲಸವನ್ನು ಹೊಂದಿದ್ದೇವೆ ಉತ್ಪಾದನೆಯು ಹೆಚ್ಚುತ್ತದೆ ದಕ್ಷತೆಯು ಹೆಚ್ಚಾಗಬಹುದು ಎಂದು ನಾನು ಹೇಳಿದ್ದೇನೆ ಏಕೆಂದರೆ ಶಾಖದ ಸೇರ್ಪಡೆಯ ಕೆಲವು ಭಾಗವು ಹೆಚ್ಚಿನ ತಾಪಮಾನದಲ್ಲಿರುತ್ತದೆ ಜೊತೆಗೆ ನಾವು ಹೆಚ್ಚಿನ ತಾಪಮಾನದಲ್ಲಿ ಶಾಖವನ್ನು ಸೇರಿಸುತ್ತಿದ್ದೇವೆ ಆದ್ದರಿಂದ ದಕ್ಷತೆಯು ಹೆಚ್ಚಾಗಬಹುದು ಮತ್ತು ಅದನ್ನು ಸರಿಯಾಗಿ ವಿನ್ಯಾಸಗೊಳಿಸಿದರೆ ಒಬ್ಬರು 3ರಿಂದ 5ರಷ್ಟು ದಕ್ಷತೆಯ ಹೆಚ್ಚಳವನ್ನು ನಿರೀಕ್ಷಿಸಬಹುದು ಚಕ್ರದ ನಿಯತಾಂಕವನ್ನು ಅವಲಂಬಿಸಿ ಕಡಿಮೆ ಹೆಚ್ಚಳವಾಗಬಹುದು ಆದರೆ ನೀವು ನೋಡಬಹುದಾದ ಒಂದು ವಿಷಯವೆಂದರೆ ನಾವು ಯಾವುದೇ ಮರುತಾಪಕವನ್ನು ಹೊಂದಿಲ್ಲದಿದ್ದರೆ ಈ ಮಾರ್ಗವನ್ನು ಅನುಸರಿಸಬಹುದಿತ್ತು ಮತ್ತು ನಾವು ಟರ್ಬೈನ್ ನಲ್ಲಿ ವಿಸ್ತರಣೆಯ ಕೊನೆಯಲ್ಲಿ ಇಲ್ಲಿಗೆ ಬರಬಹುದಿತ್ತು ನಂತರ ಈ ಉಗಿ ತುಲನಾತ್ಮಕವಾಗಿ ಹೆಚ್ಚು ಆರ್ದ್ರ ಸ್ಥಿತಿಯಲ್ಲಿರುತ್ತಿದ್ದು ಮತ್ತದು ಟರ್ಬೈನ್ ಗೆ ಹಾನಿಕಾರಕವಾಗಿರುತ್ತಿತ್ತು ಆದ್ದರಿಂದ ನಾವು ಮತ್ತೆ ಕಾಯಿಸಲು ಹೋಗುವಾಗ ಒಂದು ಹೆಚ್ಚುವರಿ ಲಾಭವನ್ನು ಪಡೆಯುತ್ತೇವೆ ನಾವು ಉತ್ತಮ ಗುಣಮಟ್ಟದ ಉಗಿ ಪಡೆಯುತ್ತೇವೆ ಮತ್ತು ಅದು ಟರ್ಬೈನ್ ಗೆ ಉತ್ತಮವಾಗಿದೆ ಇಲ್ಲಿ ನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು ನಮ್ಮಲ್ಲಿ ಹೆಚ್ಚು ಹೆಚ್ಚು ಪುನರಾವರ್ತಿತ ಮರುತಾಪನ ಸಾಧ್ಯವಾದರೆ ನಾವು ಎಷ್ಟು ಮರುತಾಪನ ಹೊಂದಿರಬೇಕು ಮತ್ತು ಆ ಸಂದರ್ಭದಲ್ಲಿ ಏನಾಗುತ್ತದೆ ಮೊದಲನೆಯದಾಗಿ ಅಂತಿಮವಾಗಿ ನಾವು ಈ ಎರಡು ಹಂತದ ಗುಮ್ಮಟದಿಂದ ನಿರ್ಗಮನ ಬಿಂದುವಿನಿಂದ ಹೊರಬರುತ್ತೇವೆ ಆದ್ದರಿಂದ ಇದು ಆವಿಯ ಸೂಪರ್ ಹೀಟೆಡ್ ಪ್ರದೇಶದಲ್ಲಿ ಇರುತ್ತದೆ ಅದು ಒಳ್ಳೆಯದಲ್ಲ ಏಕೆಂದರೆ ಆಗ ಕಂಡೆನ್ಸರ್ ಸೂಪರ್ ಹೀಟ್ ಆವಿಯಿಂದ ಶಾಖವನ್ನು ಹೊರತೆಗೆಯಬೇಕು ಮತ್ತು ಅದು ಒಳ್ಳೆಯದಲ್ಲ ಎರಡನೆಯ ವಿಷಯವೆಂದರೆ ಇದು ಒಂದು ಹೆಚ್ಚು ಮುಖ್ಯವಾದ ಅಂಶ ನಾವು ಹೆಚ್ಚು ಹೆಚ್ಚು ಮರುತಾಪಕಗಳನ್ನು ಹೊಂದಿದ್ದರೆ ಹೆಚ್ಚುವರಿ ಪೈಪಿಂಗ್ ಹೆಚ್ಚುವರಿ ಒತ್ತಡದ ನಷ್ಟವಿರುತ್ತದೆ ಮತ್ತು ಅದು ಮರುತಾಪನದಿಂದ ನಾವು ಪಡೆಯುತ್ತಿರುವ ಪ್ರಯೋಜನವನ್ನು ಹಾಳುಮಾಡಬಹುದು ಆದ್ದರಿಂದ ಒಂದು ಮರುತಾಪನ ತುಂಬಾ ಸಾಮಾನ್ಯವಾಗಿದೆ ವಿಶೇಷವಾಗಿ ಬಾಯ್ಲರ್ ಒತ್ತಡ ಹೆಚ್ಚಾದಾಗ ಎರಡು ಮರುತಾಪನಗಳೂ ಸಹ ಇವೆ ನಾವು ಎರಡು ಮರುತಾಪನಕ್ಕೆ ಹೋಗಬಹುದು ಮತ್ತು ಸೂಪರ್ ಕ್ರಿಟಿಕಲ್ ಬಾಯ್ಲರ್ ನ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಬ್ಬರು ಮರುತಾಪನ ಮಾಡಬೇಕಾಗುತ್ತದೆ ಮತ್ತು ಒಬ್ಬರು ದ್ವಿಗುಣ ಮರುತಾಪನಕ್ಕೆ ಹೋಗಬೇಕಾಗುತ್ತದೆ ಇದರೊಂದಿಗೆ ನಾವು ಮರುತಾಪನದೊಂದಿಗೆ ರಾಂಕಿನ್ ಚಕ್ರದ ಮಾರ್ಪಾಡಿನ ಕುರಿತಾದ ನಮ್ಮ ಚರ್ಚೆಯನ್ನು ಕೊನೆಗೊಳಿಸೋಣ ಮುಂದಿನ ಉಪನ್ಯಾಸದಲ್ಲಿ ರಾಂಕಿನ್ ಚಕ್ರದ ಮತ್ತೊಂದು ಮಾರ್ಪಾಡನ್ನು ನಾವು ನೋಡೋಣ